ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ಸರ್ವೇಶ್ ಸೋಂಕರ್ ಈ ವಿಮಾನ ವಿನ್ಯಾಸ ವಿಷಯದ TA ಆಗಿದ್ದೇನೆ ಇವತ್ತು ನಾನು ತೂಕದ ಬಿನ್ನರಾಶಿಯ ಸಮಸ್ಯೆಗಳ ಬಗ್ಗೆ ಚರ್ಚಿಸುತ್ತೇನೆ ಈ ಸಮಸ್ಯೆಯಲ್ಲಿ ನಾವು ಒಂದು ಸಾರ್ವಜನಿಕ ವಿಮಾನವನ್ನು ಹೊಂದಿದ್ದೇವೆ ಅದರ ವೇಗ 0 6 ಮಾಕ್ ನಂಬರ್ಆಗಿರುತ್ತದೆ ಮತ್ತು ವಿಮಾನದ ಒಟ್ಟು ಸಾಮಗ್ರಿಗಳು ಮತ್ತು ತೂಕವು 10000 ಪೌಂಡ್ಸ್ ಆಗಿರುತ್ತದೆ 800 ಪೌಂಡ್ಸ್ ತೂಕವಿರುವ 4 ಸಿಬ್ಬಂದಿಗಳು ಇರುತ್ತಾರೆ ನಾವು ತೂಕದ ಭಿನ್ನರಾಶಿಯನ್ನುWfW0 ಕಂಡುಹಿಡಿಯಬೇಕಾಗಿದೆ ಮತ್ತು ಈ ಸಮಸ್ಯೆಯಲ್ಲಿ ಧ್ವನಿಯ ವೇಗವು 994 8 ಅಡಿ ಪ್ರತಿ ಸೆಕೆಂಡ್ ಆಗಿರುತ್ತದೆ ಈ ಚಿತ್ರದಲ್ಲಿ ತೋರಿಸಿರುವ ಹಾಗೆ ಇದು ನಿಮ್ಮ ಮಿಷನ್ ಪ್ರೊಫೈಲ್ ಆಗಿರುತ್ತದೆ ವಿಮಾನವು 3 ಮತ್ತು 4 ಬಿಂದುಗಳ ಮಧ್ಯೆ 30 ನಿಮಿಷಗಳಿಗಾಗಿ ಲೊಯ್ಟ್ಟೆರ್ ಮಾಡುತ್ತದೆ ಮತ್ತು 5 ಮತ್ತು 6 ಬಿಂದುಗಳ ಮಧ್ಯೆ 40 ನಿಮಿಷಗಳಿಗಾಗಿ ಮತ್ತು 11 ಮತ್ತು 12 ಬಿಂದುಗಳ ಮಧ್ಯೆ 20 ನಿಮಿಷಗಳಿಗಾಗಿ ಲೊಯ್ಟ್ಟೆರ್ ಮಾಡುತ್ತದೆ ಹೀಗೆ ಈ ಉದಾಹರಣೆಯಲ್ಲಿ ಆ ಸಮಸ್ಯೆಯ ಮಿಷನ್ ಪ್ರೊಫೈಲ್ ಬದಲಾಯಿಸಲಾಗಿದೆ ಹೀಗಾಗಿ ಮೊದಲು ನಾನು ವಿವಿಧ ಇಂಜಿನ್ ಗಳಿಗೆ ನೀಡಿರುವಂತಹ ಮಾಹಿತಿಯನ್ನು ಓದುತ್ತೇನೆ ಹಾಗಾದರೆ ಇಲ್ಲಿ ಸಂಪೂರ್ಣ ಟರ್ಬೋಜೆಟ್ ಕಡಿಮೆ ಬೈಪಾಸ್ ಇರುವಂತಹ ಟರ್ಬೋಫ್ಯಾನ್ ಹೆಚ್ಚಿನ ಬೈಪಾಸ್ ಇರುವಂತಹ ಟರ್ಬೋಫ್ಯಾನ್ಗಳಿಗೆ ಲೊಯ್ಟ್ಟೆರ್ಸ್ಥಿತಿಯಲ್ಲಿ SFC ಮೌಲ್ಯವು 0 7 0 4 ಮತ್ತು ವಿವಿಧ ತೂಕದ ಭಿನ್ನರಾಶಿ ಗಳಿಗೆ SFC ಆಗಿರುತ್ತದೆ ಹೀಗಾಗಿ ಆರಂಭಗೊಳ್ಳುತ್ತದೆ ಮತ್ತು ಟೇಕಾಫ್ ಕ್ಲೈಮ್ ಲ್ಯಾಂಡಿಂಗ್ ಆಗುತ್ತದೆ ಆದರೆ ಆರಂಭದಿಂದ ಮತ್ತು ಟೇಕಾಫ್ ದಲ್ಲಿ 0 995 ಆಗಿರುತ್ತದೆ ಮತ್ತು ಮಿಷನ್ ಲೊಯ್ಟ್ಟೆರ್ ಆಗಿರುವುದರಿಂದ ಪುನಹ ಲೊಯ್ಟ್ಟೆರ್ ಆಗುತ್ತದೆ ಹೀಗಾಗಿ ಇಂತಹ ಮಿಷನ್ಗಳಿಗೆ ಇದು ಆರಂಭವಾಗುತ್ತದೆ ಮತ್ತು ಇದು ಟೇಕಾಫ್ ಕ್ಲೈಮ್ 0 3 ರೇಂಜ್ ಇರುವಂತಹ ಕ್ರೂಜ್ ಆಗಿರುತ್ತದೆ ಅದು ಅಡಿ ರೂಪದಲ್ಲಿ ಇರುತ್ತದೆ ಮತ್ತು ಇದು ಲೊಯ್ಟ್ಟೆರ್ ಆಗುತ್ತದೆ ಲೊಯ್ಟ್ಟೆರ್ 30 ನಿಮಿಷಗಳಿಗಾಗಿ ಇರುತ್ತದೆ ಈಗ ನಾನು 30 ನಿಮಿಷ ತೆಗೆದುಕೊಂಡರೆ ಕ್ರೂಜ್ ರೇಂಜ್ 20708 6 ಅಡಿ ಆಗುತ್ತದೆ ಪುನಹ ಲೊಯ್ಟ್ಟೆರ್ 40 ನಿಮಿಷಗಳಿಗಾಗಿ ಇದ್ದಾರೆ 0 5 ಮತ್ತು 6 ಕ್ರೂಜ್ ಮೌಲ್ಯ ಆಗಿದ್ದು ಕ್ರೂಜ್ 10354 3 ಅಡಿ ಆಗುತ್ತದೆ ಮತ್ತು ಇಲ್ಲಿ ತುರ್ತು ಲ್ಯಾಂಡಿಂಗ್ ಇರಬಹುದು ಹೀಗಾಗಿ ಇಲ್ಲಿ ಪುನಹ ನಾವು ಆರಂಭಿಸುತ್ತೇವೆ ಮತ್ತು ಟೇಕಾಫ್ ಮಾಡುತ್ತೇವೆ ನಂತರ ಇದು ಲ್ಯಾಂಡಿಂಗ್ ಆಗಿರುತ್ತದೆ ಅಲ್ಲಿ 0 9 ಮತ್ತು 10 ಆಗಿರುತ್ತದೆ ಪುನಹ ಕ್ಲೈಮ್ ಮಾಡಿ 10354ದಲ್ಲಿ 3 ಅಡಿ ಗೆ ಕ್ರೂಜ್ ಮಾಡುತ್ತೇವೆ ನಂತರ ಲೊಯ್ಟ್ಟೆರ್ ಮೌಲ್ಯವು 0 10 ಮತ್ತು 11 12 13 14 ಆಗಿರುತ್ತದೆ ಹೀಗಾಗಿ ಇಲ್ಲಿ ಪುನಹ ಅಷ್ಟೇ ರೇಂಜ್ ಅಂದರೆ 10354ದಲ್ಲಿ 3 ಅಡಿ ಗೆ ಕ್ರೂಜ್ ಮಾಡುತ್ತೇವೆಮತ್ತು ಇದು 10 9 ಲ್ಯಾಂಡಿಂಗ್ ಆಗಿರುತ್ತದೆ ಹಾಗಾದರೆ ಇದು ನಮ್ಮ ಇನ್ನೊಂದು ರೀತಿಯ ಮಿಷನ್ ಆಗಿರುತ್ತದೆ ಮತ್ತು ನಾವು ತೂಕದ ಭಿನ್ನರಾಶಿಯ ಲೆಕ್ಕಾಚಾರವನ್ನು ವಿವಿಧ ಸ್ಥಾನಗಳಲ್ಲಿ ಕಂಡು ಹಿಡಿಯಲು ಪ್ರಾರಂಭಿಸೋಣ ಹಾಗಾದರೆ ಆರಂಭದಲ್ಲಿ ನಾವು ಐತಿಹಾಸಿಕ ಮಾಹಿತಿಗಳನ್ನು ಉಪಯೋಗಿಸೋಣ ಹಾಗಾದರೆ W1W0 ಆರಂಭ ಸ್ಥಿತಿ ಆಗಿರುತ್ತದೆ ಮತ್ತು ಟೇಕಾಫ್ ಸಮಯದಲ್ಲಿ 0 970 ಆಗಿರುತ್ತದೆ ಎರಡನೆಯದು ಕ್ಲೈಮ್ ಸ್ಥಿತಿ ಆಗಿದ್ದು W2W1 ಮೌಲ್ಯವು 0 985 ಆಗಿರುತ್ತದೆ ಮೂರನೆಯದು W3W2 ಆಗಿರುತ್ತದೆ ಹಾಗಾದರೆ ಕ್ರೂಜ್ ಆಗಿರುತ್ತದೆ ಹೀಗೆ ಈ ಮಿಷನ್ನಲ್ಲಿ ನಮ್ಮ ವಿಮಾನವು ಅದೇ ಹಿಂದಿನದು ಆಗಿದೆ ಸಂಪೂರ್ಣ ಟರ್ಬೋಜೆಟ್ ಇಂಜಿನ್ ಆಗಿದೆ ಹೀಗಾಗಿ ಕ್ರೂಜ್ ಸ್ಥಿತಿಯಲ್ಲಿ ನಾವು ಐತಿಹಾಸಿಕ ಮಾಹಿತಿ ಆದಂತಹ 0 9 ತೆಗೆದುಕೊಳ್ಳುತ್ತೇವೆ ಹೀಗಾಗಿ ಮೊದಲು ಅದನ್ನು ಸೆಕೆಂಡ್ ರೂಪದಲ್ಲಿ ಪರಿವರ್ತಿಸುತ್ತೇವೆ ಹಾಗಾದರೆ ಅದು 0 00025 ಪ್ರತಿ ಸೆಕೆಂಡ್ ಆಗಿರುತ್ತದೆ ಹಾಗಾದರೆ ಕ್ರೂಜ್ ಸ್ಥಿತಿಯಲ್ಲಿ W3W2e RCVLD W3W2e 10354350 9 LD0 9 ಆದ್ದರಿಂದ W3W2e 258 632 W3W20 969 ಪುನಹ W4W3 ಅನುಪಾತವನ್ನು ನಾವು ಕಂಡುಹಿಡಿಯಬೇಕಾಗಿದೆ ಅದು ಲೊಯ್ಟ್ಟೆರ್ ಸ್ಥಿತಿಗೆ ಆಗಿರುತ್ತದೆ ಹೀಗಾಗಿ ಲೊಯ್ಟ್ಟೆರ್ ಗೋಸ್ಕರ E30601800 s ಸಂಪೂರ್ಣ ಟರ್ಬೋಜೆಟ್ ಇಂಜಿನ್ ಗೆ C ಆಗಿರುತ್ತದೆ ಲೊಯ್ಟ್ಟೆರ್ ಸ್ಥಿತಿಯಲ್ಲಿ C ಮೌಲ್ಯ 0 8 ಆಗಿರುತ್ತದೆ ಹಾಗಾದರೆ 0 8 ಮೌಲ್ಯವನ್ನು ಪ್ರತಿ ಗಂಟೆ ರೂಪದಲ್ಲಿ ನಾವು ಪಡಿಸಬೇಕಾಗಿದೆ ಹೀಗಾಗಿ 0 8 3600 ರೂಪದಲ್ಲಿ ಮತ್ತು ಹಾಗೆ ಮಾಡಿದಾಗ ನಮಗೆ 0 0002222 ಪ್ರತಿ ಸೆಕೆಂಡ್ ಎಂದು ದೊರಕುತ್ತದೆ ಹಾಗಾದರೆ W4W3e 18000 000222216 W4W3e 0 3999616 W4W3e 0 0243975 W4W30 975 ಹಾಗಾದರೆ ಇದನ್ನು ನಾನು ಅಳುಕಿಸುತ್ತೇನೆ ಹಾಗಾದರೆ 5 ಮತ್ತು 4 ಬಿಂದುಗಳ ಮಧ್ಯೆ ತೂಕದ ಬಿನ್ನರಾಶಿಯ ಮೌಲ್ಯವು ಕ್ರೂಜ್ ಸ್ಥಿತಿಯಲ್ಲಿ ಇರುವ ಮೌಲ್ಯ ಆಗಿರುತ್ತದೆ ಮತ್ತು ಅದೇ ಸೂತ್ರವನ್ನು ನಾವು ಉಪಯೋಗಿಸಿದರೆ ಅಂದರೆ W5W4e RCVLD ಅದು W5W4e 207708660 9 W5W4e 0 939 ಹೀಗೆ ಪುನಹ 5 ರಿಂದ 6 ಬಿಂದುಗಳ ಮಧ್ಯೆ ತೂಕದ ಭಿನ್ನರಾಶಿ 5 ರಿಂದ 6 ಬಿಂದುಗಳ ಮಧ್ಯೆ ಲೊಯ್ಟ್ಟೆರ್ 40 ನಿಮಿಷಗಳಿಗಾಗಿ ಇರುತ್ತದೆ ಹೀಗಾಗಿ ಈ ಸ್ಥಿತಿಯಲ್ಲಿ E ಮೌಲ್ಯವು E1 ಆಗಿದ್ದರೆ ಅಂದರೆ W6W5e ECLDmax W6W5e 24000 00022216 W6W5e 0 03333 W6W50 967 ಹಾಗಾದರೆ ಕ್ರೂಜ್ ಸ್ಥಿತಿಯಲ್ಲಿ ಇದು ರೇಂಜ್ ಆಗಿರುತ್ತದೆ ಮತ್ತು ಈ ರೇಂಜ್ ಅಷ್ಟೇ ಆಗಿರುತ್ತದೆ ಹೀಗಾಗಿ ಅನುಪಾತವು ಅಷ್ಟೇ ಆಗುತ್ತದೆ ಆದ್ದರಿಂದ ಅನುಪಾತದ ಮೌಲ್ಯವು W7W60 969 ಆಗುತ್ತದೆ ಮತ್ತು 7 ರಿಂದ 8 ಬಿಂದುಗಳ ಮಧ್ಯೆ W8W7 ಲ್ಯಾಂಡಿಂಗ್ಇರುವುದರಿಂದ ನಾವು ಐತಿಹಾಸಿಕ ಮಾಹಿತಿ 0 995 ಆಗುತ್ತದೆ ಇಲ್ಲಿ ನಾನು ಆರಂಭದ ಸ್ಥಿತಿಯನ್ನು ಮತ್ತು ಟೇಕಾಫ್ ಸ್ಥಿತಿಯನ್ನು ತೆಗೆದುಕೊಳ್ಳುತ್ತೇನೆ ಹೀಗಾಗಿ ಐತಿಹಾಸಿಕ ಮಾಹಿತಿಯನ್ನು ಉಪಯೋಗಿಸಿಕೊಂಡು W9W80 97 ಮತ್ತು 9 ರಿಂದ 10 ಬಿಂದುಗಳ ಮಧ್ಯೆ ಕ್ಲೈಮ್ ಆಗಿರುತ್ತದೆ ಹೀಗಾಗಿ ಕ್ಲೈಮ್ ಸ್ಥಿತಿಯಲ್ಲಿ W10W90 985 ಆಗುತ್ತದೆ ಹಾಗಾದರೆ 10 ರಿಂದ 11 ಬಿಂದುಗಳ ಮಧ್ಯೆ ಅಂತಿಮ ರೇಂಜ್ 2 ರಿಂದ 3 ಮಧ್ಯೆ ಮತ್ತು 6 ರಿಂದ 7 ಮಧ್ಯೆ ಇರುವ ರೀತಿಯಲ್ಲಿ ಇರುತ್ತದೆ ಹಾಗಾದರೆ ತೂಕದ ಅನುಪಾತವು ತೂಕದ ಭಿನ್ನರಾಶಿ ಆಗಿರುತ್ತದೆ ಆದರೆ ಇಲ್ಲಿ W11W10 ಮೌಲ್ಯವು W3W2 ಅಥವಾ W7W6 ಮೌಲ್ಯಕ್ಕೆ ಸಮಾನವಾಗಿರುತ್ತದೆ ಹಾಗಾದರೆ W7W6 ಎಷ್ಟು ಆಗಿರುತ್ತದೆ 0 ಪುನಹ ಇದು ಲೊಯ್ಟ್ಟೆರ್ ಆಗಿರುತ್ತದೆ ಹೀಗಾಗಿ W12W11 ಆಗುತ್ತದೆ ಅಂದರೆ ಲೊಯ್ಟ್ಟೆರ್ 20 ನಿಮಿಷಗಳಿಗಾಗಿ ಇರುತ್ತದೆ ಅಂದರೆ ಪುನಹ ನಾವು ಅದನ್ನು ಪರಿವರ್ತಿಸಬೇಕು 𝐸2 20 ∗ 60 1200𝑠 ಹಾಗಾದರೆ ಲೊಯ್ಟ್ಟೆರ್ ಗೋಸ್ಕರ W12W11e ECLDmax ಅಂದರೆ W12W11e 12000 000222216 W12W110 983 ದಯವಿಟ್ಟು ಈ ಮೌಲ್ಯವನ್ನು ಪರಿಶೀಲಿಸಿ ಹಾಗಾದರೆ ಪುನಹ 12 ರಿಂದ 13 ಬಿಂದುಗಳ ಮಧ್ಯೆ ಗಮನಿಸಿದರೆ ಅಂದರೆ W13W12 ರೇಂಜ್ ಅಷ್ಟೇ ಆಗಿರುತ್ತದೆ ಅಂದರೆ 1035433 ಆಗಿರುತ್ತದೆ ಮತ್ತು ಇದರ ಮೌಲ್ಯವು ಹಾಗೂ ಇದರ ಮೌಲ್ಯವು ಅಷ್ಟೇ ಆಗಿರುತ್ತದೆ ಹಾಗಾದರೆ ತೂಕದ ಭಿನ್ನರಾಶಿಯು ಅಷ್ಟೇ ಆಗಿರುತ್ತದೆ ಅಂದರೆ ಅದರ ಮೌಲ್ಯವು 0 969 ಆಗಿರುತ್ತದೆ ಮತ್ತು ಐತಿಹಾಸಿಕ ಮಾಹಿತಿಯನ್ನು ಉಪಯೋಗಿಸಬೇಕು ಹಾಗಾದರೆ ಇಲ್ಲಿ ಐತಿಹಾಸಿಕ ಮಾಹಿತಿ 0 ಅಂದರೆ W14W130 995 ಆಗಿದೆ ನಾವು WfW0 ಕಂಡುಹಿಡಿಯಬೇಕಾಗಿದೆ ಹೀಗಾಗಿ 𝑊ƒ 𝑊0 − 𝑊14 ಹಾಗಾದರೆ WfW01 W14W06 fuel trapped W14W0W1W0W2W1W3W2W4W3W5W4W6W5W7W6W8W7W9W8W10W9W11W10W12W11W13W12W14W13 W14W00 693 ಇದನ್ನು ಪರಿಶೀಲಿಸಿ ಆದ್ದರಿಂದ WfW01 0 6931 06 WfW00 325 ಹಾಗಾದರೆ ದಯವಿಟ್ಟು ಈ ಲೆಕ್ಕಾಚಾರವನ್ನು ಪರಿಶೀಲಿಸಿ ಮತ್ತು ಅಲ್ಲಿ ತಪ್ಪುಗಳಿದ್ದರೆ ಅವುಗಳನ್ನು ಸರಿಪಡಿಸಿ